ಮೊದಲನೆಯ ವಾರದ ಎರಡನೆಯ ಉಪನ್ಯಾಸಕ್ಕೆ ಭಾಗವಹಿಸಿರುವ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಚರ್ಚೆಯಲ್ಲಿ ಪ್ರಾಕ್ಸಿಮಿಕ್ಸ್ ಎಂದರೇನು ಎಂದು ನೋಡೋಣ ಪ್ರಾಕ್ಸಿಮಿಕ್ಸ್ ಅನ್ನು ವ್ಯಾಖ್ಯಾನಿಸಿ ಅದರ ನಾಲ್ಕು ವಲಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಇಬ್ಬರ ನಡುವೆ ನಡೆಯುವ ಸಂವಹನ ಅಥವಾ ಗುಂಪು ಸಂವಹನದಲ್ಲಿ ನಾವು ನಮ್ಮ ಮತ್ತು ಇತರರ ನಡುವಿನ ಅಶಾಬ್ದಿಕ ಸಂವಹನದ ಒಂದು ಅಂಶವಾಗಿ ಸಾಮೀಪ್ಯತೆಯ ಅಂತರವನ್ನು ನೋಡುತ್ತೇವೆ ಪ್ರಾಕ್ಸಿಮಿಕ್ಸ್ ಅಂದರೆ ಸಾಮೀಪ್ಯತೆ ಯ ಅಧ್ಯಯನ ಎನ್ನುವ ಈ ಪದವು ಪ್ರಾಕ್ಸಿಮಿಟಿ ಎಂಬ ಪದದಿಂದ ಹುಟ್ಟಿದ್ದು ಸ್ಥಳ ಸಮಯ ಅಥವಾ ಸಂಬಂಧವನ್ನು ಕುರಿತಂತೆ ಸಾಮ್ಯತೆಯನ್ನು ಅಥವಾ ಅಂತರವನ್ನು ತಿಳಿಸುತ್ತದೆ ದೈನಂದಿನ ಜೀವನದಲ್ಲಿ ಇತರರೊಡನೆ ಓಡಾಡುವಾಗ ನಿರ್ದಿಷ್ಟ ಅಂತರವನ್ನು ನಾವು ಕಾಯ್ದುಕೊಳ್ಳುತ್ತವೆ ಇತರರೊಂದಿಗೆ ನಿರ್ದಿಷ್ಟ ರೀತಿಯ ಅಂತರ ಮತ್ತು ದೂರವನ್ನು ನಾವು ಕಾಯ್ದುಕೊಳ್ಳುತ್ತವೆ ಇದರೊಂದಿಗೆ ಅವರೆಡೆಗೆ ನಮ್ಮ ಧೋರಣೆಗಳು ಹಾಗೂ ಭಾವನೆಗಳನ್ನು ಕೂಡ ತಿಳಿಸುತ್ತೇವೆ ನಮ್ಮ ನಡುವೆ ಇರುವ ವಿಶೇಷ ಸಂಬಂಧದಲ್ಲಿಯೇ ಆಗುವ ಯಾವುದೇ ಬದಲಾವಣೆಯು ಕೂಡ ನಾವು ಅವರೆಡೆಗೆ ಯಾವ ರೀತಿಯ ಧೋರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸುತ್ತದೆ ಅಂದರೆ ನಾವು ಅವರಿಂದ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೇವೆ ಅಥವಾ ಅವರೊಡನೆ ಸಲುಗೆಯಿಂದ ಬೆರೆಯಲು ಇಚ್ಛಿಸುವೆವೋ ಎಂಬುದು ನಮ್ಮ ನಡುವಿನ ಅಂತರವು ಸಂವಹನ ನಡೆಸುತ್ತದೆ ಗುಂಪು ಸಂವಹನ ಸಂದರ್ಭದಲ್ಲಿ ನಮ್ಮ ದೃಷ್ಟಿಕೋನವು ಇತರರೊಡನೆ ನಾವು ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದೇವೆ ಯಾರೊಡನೆ ನಾವು ಹೆಚ್ಚು ಹಿತಕರ ಒಡನಾಟವನ್ನು ಹೊಂದಿರುವವು ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ ಅದೇ ರೀತಿ ಆಂತರಿಕ ಸಂವಹನ ಸಂದರ್ಭದಲ್ಲಿಯೂ ಕೂಡ ನಾವು ಯಾರ್ ಒಬ್ಬರೊಂದಿಗೆ ಹತ್ತಿರದ ಸಂಬಂಧವನ್ನು ಹೊಂದಿರುತ್ತವೆಯೋ ಅಥವಾ ಆತ್ಮೀಯ ಸ್ನೇಹವನ್ನು ಹೊಂದಿರುತ್ತೇವೆಯೋ ಸಂವಹನ ನಡೆಸುವಾಗ ಅವರ ಮತ್ತು ನಮ್ಮ ನಡುವಿನ ದೈಹಿಕ ಅಂತರವು ಬಹಳ ಕಡಿಮೆ ಇರುತ್ತದೆ ಆದಷ್ಟು ಅವರ ನಿಕಟ ವೇ ಹೋಗುತ್ತಿರುತ್ತೇವೆ ಪ್ರಾಕ್ಸಿಮಿಕ್ಸ್ ಅನ್ನೋ ಅರ್ಥಮಾಡಿಕೊಳ್ಳುವ ಬಾಹ್ಯ ರೀತಿಯೂ ಇದಾಗಿದೆ ಅಲ್ಲದೆ ನಾಲಿಗೆಯ ಮಾತನ್ನು ಸರ್ವೋತ್ಕೃಷ್ಟ ರೀತಿಯಲ್ಲಿ ಅರ್ಥೈಸುವ ಸಾಧನವು ಕೂಡಾ ಇದಾಗಿದೆ ಇಲ್ಲಿ ತೋರಿಸಲಾಗಿರುವ ಚಿತ್ರಣಗಳಲ್ಲಿ ನಾವು ವಿವಿಧ ರೀತಿಯ ಪ್ರಾಕ್ಸಿಮಿಕ್ಸ್ ನ ಅಂಶಗಳ ಸಂವಹನವನ್ನು ನಾವು ಕಾಣಬಹುದು ಹಾಗೆಯೇ ಇಲ್ಲಿರುವ ಛಾಯಾಚಿತ್ರದಲ್ಲಿ ಒಂದು ಬೆಂಚಿನ ಮೇಲೆ ಇಬ್ಬರು ವ್ಯಕ್ತಿಗಳು ಕುಳಿತಿರುವುದನ್ನು ಕಾಣಬಹುದು ಇಬ್ಬರೂ ಕೂಡ ಬೆಂಚಿನ ಎರಡು ಕೋಣೆಯಲ್ಲಿ ಕುಳಿತು ತಮ್ಮ ನಡುವೆ ಬಹಳಷ್ಟು ಅಂತರವನ್ನು ಇರಿಸಿದ್ದಾರೆ ಹಾಗೂ ಆ ಅಂತರವನ್ನು ಜಾಗರೂಕತೆಯಿಂದ ಪಾಲಿಸಿ ಕೊಂಡಿದ್ದಾರೆ ಇದು ಏನನ್ನು ಸೂಚಿಸುತ್ತದೆ ಎಂದರೆ ಇವರಿಬ್ಬರ ನಡುವೆ ಅಂತಹ ಆತ್ಮೀಯತೆ ಸ್ನೇಹ ಅಥವಾ ಸಲುಗೆ ಇಲ್ಲವೆಂಬುದು ಅಷ್ಟೇ ಅಲ್ಲದೆ ಸ್ವತಂತ್ರ ಮಾನವಜೀವಿಗಳ ಆಗಿ ಇವರಿಬ್ಬರ ನಡುವೆ ಇರುವ ಧೋರಣೆಗಳು ಅಭಿಪ್ರಾಯಗಳ ವ್ಯತ್ಯಾಸಗಳನ್ನು ಕೂಡ ಅವರ ಆಂಗಿಕ ಭಾಷೆಯ ಅಂಶಗಳ ಆಧಾರದಿಂದ ನಾವು ತಿಳಿಯಲು ಸಾಧ್ಯವಿದೆ ಇಲ್ಲಿರುವ ಛಾಯಾಚಿತ್ರಗಳಲ್ಲಿಯೂ ಕೂಡ ನಾವು ಸಾಮೀಪ್ಯತೆ ಮತ್ತು ಅಂತರವನ್ನು ಕಾಣಬಹುದು ನಾವು ಇತರರಿಗೆ ಗೋಚರಿಸುವಂತೆ ಕಾಯ್ದುಕೊಳ್ಳುವ ಅಂತರವು ಇತರರೆಡೆಗೆ ನಾವು ಹೊಂದಿರುವ ಧೋರಣೆ ಆಲೋಚನೆಗಳನ್ನು ಸ್ಪಷ್ಟಪಡಿಸುತ್ತವೆ ಭಾರತೀಯ ಎಡಬದಿಯಲ್ಲಿರುವ ಛಾಯಾಚಿತ್ರಗಳಲ್ಲಿ ಹೇಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಬೆದರಿಸಲು ಸ್ಥಳವನ್ನು ಅಥವಾ ಅಂತರವನ್ನು ಉಪಯೋಗಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ತಿಳಿಯಬಹುದು ಇವರಿಬ್ಬರ ಆಂಗಿಕ ಭಾಷೆ ಇಂದ ಇವರಲ್ಲಿ ಯಾರು ಆಕ್ರಮಣಕಾರಿ ಮತ್ತು ಯಾರು ರಕ್ಷಣಾತ್ಮಕ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಯುವುದು ಬಹಳ ಸುಲಭ ಹಾಗೆಯೇ ಬಲಗಡೆಯ ಮೂಲೆಯಲ್ಲಿರುವ ಛಾಯಾಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಹೇಗೆ ಪರಸ್ಪರ ಅಂತರವನ್ನು ಕಾಯ್ದುಕೊಂಡು ಆರಾಮವಾಗಿ ಸಂವಹನ ನಡೆಸುತ್ತಿದ್ದಾರೆ ಎಂದು ನಾವು ಕಾಣಬಹುದು ಈ ಛಾಯಾಚಿತ್ರವನ್ನು ಕೆಳಗಿನ ಮೂಲೆಯಲ್ಲಿ ಮೂರು ಜನರು ಇರುವ ಛಾಯಾಚಿತ್ರದೊಂದಿಗೆ ನಾವು ಭಿನ್ನತೆಗಳನ್ನು ಗುರುತಿಸಲು ಹೋಲಿಸಬಹುದು ಆದರೆ ಈ ಗುಂಪಿನಲ್ಲಿ ಇಬ್ಬರೂ ಸ್ವಲ್ಪ ಹತ್ತಿರದಲ್ಲಿ ನಿಂತಿದ್ದಾರೆ ಒಬ್ಬರು ಮಾತ್ರ ಸ್ವಲ್ಪ ದೂರದಲ್ಲಿ ಒಂಟಿಯಾಗಿ ನಿಂತಿದ್ದಾರೆ ಅಲ್ಲದೆ ಅವರು ಅವರ ಆಂಗಿಕ ಭಾಷೆಯನ್ನು ಬಳಸಿ ಅವರು ಇತರರೊಂದಿಗೆ ಸೇರಿಲ್ಲ ಎಂಬುದನ್ನು ತೋರಿಸುತ್ತಿದ್ದಾರೆ ಕೂಡ ಪ್ರಾಕ್ಸಿಮಿಕ್ಸ್ ಎಂಬ ಪದವನ್ನು ಸಾಂಸ್ಕೃತಿಕ ಮಾನವಶಾಸ್ತ್ರಜ್ಞರ Edward T Hall ಎಂಬುವರು ಮೊದಲಿಗೆ ಬಳಸಿದರು 1963 ರಲ್ಲಿ ಅವರ The Hidden Dimension ಎಂಬ ಪುಸ್ತಕದಲ್ಲಿ ಬಳಸಿದ್ದಾರೆ The Hidden Dimension ಎಂಬ ಪುಸ್ತಕವೂ ನಿರ್ದಿಷ್ಟವಾಗಿ ಯಾರಿಂದಲೂ ಚರ್ಚೆಗೆ ಒಳಪಟ್ಟಿಲ್ಲ Hall ಅವರು ತಮ್ಮ ಪುಸ್ತಕದಲ್ಲಿ ನಮ್ಮ ಸಾಮಾಜಿಕ ಅಂತರದ ಗ್ರಹಿಕೆಯನ್ನು ಕುರಿತಂತೆ ವ್ಯಕ್ತಿಗಳು ಸಂಭಾಷಣೆಯನ್ನು ಪ್ರಭಾವಕಾರಿಯಾಗಿಸುವಲ್ಲಿ ಹೇಗೆ ಸ್ಥಳ ಹಾಗೂ ಅಂತರವನ್ನು ಬಳಸಿಕೊಳ್ಳುತ್ತಾರೆ ಎಂಬುದನ್ನು ಕುರಿತು ಬಹಳ ಪ್ರಭಾವಕಾರಿಯಾಗಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಅವರ ಸಂಶೋಧನೆಗೂ ರಚನಾತ್ಮಕವಾದ ತತ್ವಗಳಿಗೂ ಲವ್ಕಿಕ ಸಂಬಂಧವಿದೆಯೆಂದು ಸೂಚಿಸಿರುವುದಲ್ಲದೆ ಯೋಜನೆಗಳನ್ನು ಅರ್ಥಮಾಡಿಸಲು ಮಧ್ಯವರ್ತಿಯಾಗಿ ಅಂತರ್ ವ್ಯಕ್ತಿಯ ಸಂವಹನದಲ್ಲಿ ಸ್ಥಳಾಂತರವನ್ನು ಉಪಯೋಗಿಸಲು ಬಳಸಬಹುದಾದ ಸಾಂಸ್ಕೃತಿಕ ಅವಕಾಶಳನ್ನು ಕೂಡ ಗುರುತಿಸಿದ್ದಾರೆ Hall ಅವರ ಪ್ರಕಾರ Proxemics ಎಂಬುದು ಸಂವಹನದಲ್ಲಿ ನ ಸ್ಥಳ ಹಾಗೂ ಅಂತರದ ಮತ್ತು ಸೂಕ್ಷ್ಮ ಸ್ಥಳದ ರಚನೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಮನೆಯೊಳಗೆ ಮತ್ತು ನಗರ ಪ್ರದೇಶಗಳಲ್ಲಿ ನಮ್ಮ ನಡುವೆ ಇರುವಂತಹ ಸ್ಥಳದ ಅಂತರವೇ Hall ಅವರ ಪ್ರಭಾವಿ ಸಿದ್ದಾಂತ ಆದುದರಿಂದ Proxemics ಎಂಬುದು ಕೇವಲ ಜನರ ನಡುವಿನ ಬೌದ್ಧಿಕ ದೂರವನ್ನು ಅಧ್ಯಯನ ಮಾಡುವ ಶಾಖೆಯಲ್ಲದೆ ಅದು ಜನರ ನಡುವಿನ ಅಂತರವನ್ನು ಕೂಡ ಅಧ್ಯಯನ ಮಾಡುತ್ತದೆ ಏಕೆಂದರೆ ಈ ಅಂತರವು ಅನುಭವಗಳ ಹಲವಾರು ಅಂಶಗಳಲ್ಲಿ ಸೃಷ್ಟಿಯಾಗಿ ರಚನೆ ಗೊಳ್ಳುತ್ತದೆ ಮನೆಯನ್ನು ನಿರ್ಮಾಣ ಮಾಡುವ ರೀತಿ ಮನೆಯ ಒಳಗೆ ವಸ್ತುಗಳನ್ನು ಜೋಡಿಸುವ ಕ್ರಮ ಅಂತೆಯೇ ಕಚೇರಿಗಳನ್ನು ಕಟ್ಟಡಗಳ ಸಹಾಯದಿಂದ ಹೇಗೆ ವಿನ್ಯಾಸಗೊಳಿಸಿದೆ ಎಂಬುದು ಕೂಡ Proxemics ನ ಭಾಗವಾಗಿದೆ ಸಂವಹನದ ಸಹಾಯ ಸಹಾಯೋಗಿಗಳಾಗಿವೆ ಆದುದರಿಂದ ಸ್ಥಳದ ಸುವ್ಯವಸ್ಥೆಯನ್ನು ಮನೆಯಲ್ಲಿ ಕಚೇರಿಯಲ್ಲಿ ಕಟ್ಟಡಗಳ ನಿರ್ಮಾಣದಲ್ಲಿ ನಗರ ಯೋಜನೆಗಳಲ್ಲಿ ಹಾಗೂ ನಗರ ನವೀಕರಣ ಗಳಲ್ಲಿ ಸ್ಥಳದ ಬಳಕೆಯು ಮನುಷ್ಯನು ತನ್ನ ಸುಪ್ತಾವಸ್ಥೆಯಲ್ಲಿ ಸಂವಹನ ನಡೆಸುವ ಒಂದು ಪರಿ ಎಂದು ಸೂಕ್ಷ್ಮ ಸ್ಥಳ ಮತ್ತು ಅಂತರವನ್ನು ಹೇಗೆ ಬಳಸುತ್ತಾರೆ ಎಂಬುದನ್ನು ಸಂಸ್ಕೃತಿಯ ವಿಶೇಷ ವಿಸ್ತಾರ ಎಂದು ಪರಿಗಣಿಸುತ್ತಾರೆ Proxemics ಎಂಬುದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ನಾವು ಎಲ್ಲೇ ಓಡಾಡುವಾಗಲು ನಮ್ಮ ಸುತ್ತಲೂ ಒಂದು ಅಗೋಚರ ಇರುವುದು ಎಂದು ಅಂದುಕೊಳ್ಳುವುದು ನಾವು ಓಡಾಡುವಾಗ ನಿಂತುಕೊಂಡಾಗ ನಾವು ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಸ್ಥಳವನ್ನು ಮಾತ್ರ ಆವರಿಸಿ ಕೊಳ್ಳದೆ ಅಗೋಚರ ಗುಳ್ಳೆ ಯೊಂದು ನಮ್ಮ ಸುತ್ತಲು ಇರುವಂತೆ ಗುಳ್ಳೆಯನ್ನು ಸೇರಿಸಿ ಸ್ಥಳವನ್ನು ಆವರಿಸಿ ಕೊಳ್ಳುತ್ತೇವೆ ಆ ಅಗೋಚರ ಗುಳ್ಳೆಯನ್ನು ಕೂಡ ನಾವು ನಮ್ಮ ದೇಹದ ಭಾಗವೆಂದೇ ನಾವು ನಡೆದುಕೊಳ್ಳುತ್ತೇವೆ ಈ ಅಂಶವನ್ನು ನಾವು ಜನಸಂದಣಿಯ ಜಾಗಗಳಲ್ಲಿ lift ಗಳಲ್ಲಿ ರೈಲುಗಳಲ್ಲಿ ಹೋಟೆಲುಗಳಲ್ಲಿ ನ ಕೂರುವ ವ್ಯವಸ್ಥೆಗಳಲ್ಲಿ ಗಮನಿಸಬಹುದು ನಾವು ಹೇಗೆ ನಮ್ಮ ಕೂರುವ ಸ್ಥಳವನ್ನು ಆರಿಸಿಕೊಳ್ಳುತ್ತೇವೆ ಮತ್ತು ಹೇಗೆ ವರ್ತಿಸುತ್ತೇವೆ ಎಂಬುದು ಇದನ್ನು ತೋರಿಸುತ್ತದೆ ಇನ್ನು ಅಗೋಚರ ಗುಳ್ಳೆಯ ಹಿಂದಿರುವ ಯೋಜನೆಯೆಂದರೆ ನಾವು ನಡೆದಾಡುವಾಗ ನಮ್ಮ ಸುತ್ತಲೂ ಈ ಗುಳ್ಳೆಯು ಇರುವುದು ಮತ್ತು ನಾವು ಯಾರನ್ನು ಈ ಗುಳ್ಳೆಯ ಒಳಗೆ ಅತಿಕ್ರಮ ಪ್ರವೇಶ ಮಾಡಲು ಬಿಡುವುದಿಲ್ಲ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ಅಕಸ್ಮಾತಾಗಿ ಅತಿಕ್ರಮ ಪ್ರವೇಶ ಮಾಡಿದರು ನಾವು ಹೆದರುತ್ತೇವೆ ಕೇವಲ ಆತ್ಮೀಯರು ಮಾತ್ರ ಈ ಗುಳ್ಳೆಯ ಒಳಗೆ ಪ್ರವೇಶಿಸಲು ನಾವು ಅನುಮತಿ ಸುತ್ತೇವೆ ಯಾರಾದರೂ ಕೂಡ ಲಿಂಗ ಅಥವಾ ಸಂಸ್ಕೃತಿಯನ್ನು ಪರಿಗಣಿಸದೆಯೇ ಈ ಅಗೋಚರ ಗುಳ್ಳೆಯೊಳಗೆ ಪ್ರವೇಶಿ ಸಿದರೆ ನಮಗೆ ಅರಿವಿಲ್ಲದೆಯೇ ನಾವು ರಕ್ಷಣಾ ಕಾರ್ಯವಿಧಾನವನ್ನು ಬಳಸಿಕೊಳ್ಳುತ್ತೇವೆ ಇನ್ನೊಂದು ಉತ್ತಮ ಉದಾಹರಣೆಯಾಗಿ ಹೇಳುವುದಾದರೆ ನೀವು ಗಮನಿಸಿ ಕೊಳ್ಳಬಹುದು ಎಲ್ಲಿಯಾದರೂ ಜನಸಂದಣಿ ಇದ್ದರೆ ಅಲ್ಲಿ ಯಾರೂ ಕೂಡ ನಮ್ಮ ಗೆಳೆಯರು ಅಥವಾ ಪರಿಚಯಸ್ತರು ಇಲ್ಲವಾದಾಗ ನಾವು ನಮ್ಮ ಸುತ್ತಲೂ ಅಗೋಚರ ಗುಳ್ಳೆಇದೆ ಎಂದು ವ್ಯಕ್ತಪಡಿಸುತ್ತಾ ಅದನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇಂತಹದ್ದೇ ಸನ್ನಿವೇಶ ನಾವು ಲಿಫ್ಟಿನಲ್ಲಿ ಹೋಗುವಾಗ ನಮಗೆ ಯಾರು ಪರಿಚಯವಿಲ್ಲದಿದ್ದರೂ ಲಿಫ್ಟ್ ನೊಳಗೆ ಬೆಳಗುವ ಬಟನ್ಗಳನ್ನು ಅಥವಾ ಯಾವ ಮಹಡಿಯಲ್ಲಿ ನಿಂತಿತು ಎಂದು ತೋರಿಸುವ ಸಂಖ್ಯೆಯನ್ನು ನೋಡುತ್ತಾ ಇತರರಿಗೆ ನಮ್ಮ ಖಾಸಗಿತನವನ್ನು ತೋರಿಸುತ್ತೇವೆ ಇನ್ನೂ ಹೆಚ್ಚು ಸಮಯವಿದೆ ಎಂದಾಗ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ ಅನ್ನು ನೋಡುತ್ತಾ ಸುತ್ತಲೂ ಇರುವ ಜನರೊಡನೆ ಅಕ್ಷಿ ಸಂಪರ್ಕ ಸಾಧಿಸುವುದಿಲ್ಲ ಇದರಿಂದ ನಮ್ಮ ಸುತ್ತಲೂ ಇರುವ ಗುಳ್ಳೆಯನ್ನು ರಕ್ಷಿಸಿಕೊಂಡು ಮತ್ತಷ್ಟು ಬಲಪಡಿಸಿ ಕೊಳ್ಳುತ್ತೇವೆ ಇದೇ ರೀತಿ ನಾವು ರೈಲಿನಲ್ಲಿ ಪ್ರಯಾಣಿಸುವಾಗಲೂ ಅಥವಾ ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೂ ಆಗುವುದು ಎಲ್ಲಿಯೇ ಆಗಲಿ ನಮಗೆ ಗೊತ್ತಿಲ್ಲದವರೊಡನೆ ಸ್ಥಳವನ್ನು ಹಂಚಿಕೊಳ್ಳುವ ಸಂದರ್ಭ ಒದಗಿ ಬಂದಾಗಲೆಲ್ಲ ನಾವು ನಮ್ಮ ಆಂಗಿಕ ಭಾಷೆಯನ್ನು ಇತರರೊಡನೆ ಬೆರೆಯುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುವಂತೆ ನಿರ್ಮಿಸಿಕೊಳ್ಳುತ್ತವೆ ಜನರು ತಮಗೆ ಸಂಬಂಧಿಸಿದ ಇತರ ಜನಗಳಿಂದ ಎಷ್ಟು ದೂರ ಅಥವಾ ಅಂತರದಲ್ಲಿ ತಮ್ಮ ಅಗೋಚರ ಗುಳ್ಳೆಗಳನ್ನು ಜೋಪಾನವಾಗಿಸಿ ಕೊಳ್ಳುತ್ತಾರೋ ಅಲ್ಲಿಯೇ Proximics ಉದ್ಭವಿಸುತ್ತದೆ ವಿವಿಧ ಸಂಸ್ಕೃತಿಗಳ ಅಥವಾ ಯಾವುದೇ ಒಂದು ಸಂಸ್ಕೃತಿಯ ಜನರು ವಿವಿಧ ರೀತಿಯ ಸಾಮಾಜಿಕ ಸಂದರ್ಭಗಳಲ್ಲಿ ಅಥವಾ ಪ್ರಾದೇಶಿಕ ವಿದ್ಯಮಾನಗಳಲ್ಲಿ ಅಲ್ಲಿ ನೆರೆದಿರುವ ಜನಗಳೊಡನೆ ಪಾಲಿಸುವ ಪರಸ್ಪರ ಸ್ಥಳದ ಸಂಬಂಧವನ್ನು ಕೂಡ ಪ್ರಾಕ್ಸಿಮಿಕ್ಸ್ ವಿವರಿಸುತ್ತದೆ ಪ್ರಾಕ್ಸಿಮಿಕ್ಸ್ ನಾ ಅಧ್ಯಯನವು ಇತರ ಜನಗಳ ಬಗೆಗೆ ನಮ್ಮ ಹಿತಕರ ಮತ್ತು ಅಹಿತಕರ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಯಾರೊಬ್ಬರ ಹತ್ತಿರಕ್ಕಾ ದರೂ ಜರುಗಿದರೆ ಆ ವ್ಯಕ್ತಿ ನಮಗೆ ಹಿತಕರ ಹಾಗೂ ಒಂದು ಹಂತದವರೆಗೆ ಅವರೊಂದಿಗೆ ಅನ್ಯೋನ್ಯವಾಗಿವೆ ಎಂಬುದನ್ನು ತೋರಿಸುತ್ತದೆ ಹಾಗೆಯೇ ನಾವು ಒಬ್ಬ ವ್ಯಕ್ತಿಯಿಂದ ದೂರ ಸರಿದರೆ ಅದು ನಾವು ಅವರೊಂದಿಗೆ ಅನ್ಯೋನ್ಯವಾಗಿಲ್ಲದೆ ಅಸಮಾಧಾನದಿಂದ ಇದ್ದೇವೆ ಎಂಬುದನ್ನು ತಿಳಿಸುತ್ತದೆ ಇದರೊಂದಿಗೆ ಆ ವ್ಯಕ್ತಿಯು ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದು ಕೂಡ ವ್ಯಕ್ತವಾಗುತ್ತದೆ ಉದಾಹರಣೆಗೆ ಪೊಲೀಸರು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಆರೋಪಿಗಳ ವೈಯಕ್ತಿಕ ಅಥವಾ ಖಾಸಗಿ ಅಂತರವನ್ನು ಭೇದಿಸುವಂತೆ ಅಂತೆಯೇ ಅಧಿಕಾರವನ್ನು ಪ್ರತಿಪಾದಿಸಲು ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಬಹಳ ದೂರವು ಸರಿಯಬಹುದು ಆದುದರಿಂದ ಇಬ್ಬರು ವ್ಯಕ್ತಿಗಳ ನಡುವಿನ ದೈಹಿಕ ಅಂತರವು ಅಧಿಕಾರದ ಉಪಸ್ಥಿತಿ ಹಾಗೂ ಅನುಪಸ್ಥಿತಿ ಎರಡನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ ಪ್ರಾಕ್ಸಿಮಿಕ್ಸ್ ಅನ್ನು ಅನ್ಯೋನ್ಯತೆಯ ಹಂತದ 4 ವಲಯಗಳಾಗಿ ವಿಭಜಿಸಲಾಗುತ್ತದೆ ಈ ನಾಲ್ಕು ವಲಯಗಳು ಜನರು ಇತರರೆಡೆಗೆ ಆಂತರಿಕವಾಗಿ ಹೊಂದಿರುವ ಭಾವನೆಯನ್ನು ಅವರ ನಡುವೆ ಇರುವ ಸ್ಥಳದ ಅಂತರದಿಂದ ಅಳೆಯುವ ಸಲುವಾಗಿ ಮಾಡಿರುವ ವರ್ಗೀಕೃತ ವ್ಯವಸ್ಥೆಯಾಗಿದೆ ಅವು ಯಾವುವೆಂದರೆ ಮೊದಲನೆಯದು ಅನ್ಯೋನ್ಯತೆಯ ವಲಯ ಎರಡನೆಯದು ವೈಯಕ್ತಿಕ ವಲಯ ಮೂರನೆಯದು ಸಾಮಾಜಿಕ ವಲಯ ಮತ್ತು ನಾಲ್ಕನೆಯದು ಸಾರ್ವಜನಿಕ ವಲಯ ಪ್ರತಿ ವಲಯವು ತನ್ನದೇ ಆದ ನಿಕಟ ಹಾಗೂ ದೂರದ ಹಂತಗಳನ್ನು ಹೊಂದಿದೆ ಅವುಗಳನ್ನು ಚರ್ಚಿಸೋಣ ಅಷ್ಟೇ ಅಲ್ಲದೆ ಪ್ರತಿ ವಲಯವೂ ಸಾಂಸ್ಕೃತಿಕ ಮತ್ತು ಸ್ಥಳದ ಅಂಶಗಳನ್ನು ಕೂಡ ಹೊಂದಿದ್ದು ಅವುಗಳನ್ನು ಮುಂದೆ ಚರ್ಚಿಸೋಣ 4 ವಲಯಗಳು ಮತ್ತು ಅವುಗಳ ದೂರವನ್ನು ಅಂದರೆ ಪರಿಧಿಯನ್ನು ಇಲ್ಲಿ ಹೇಳಲಾಗಿದೆ ಅನ್ಯೋನ್ಯ ವಲಯ 15 ರಿಂದ 45 ಸೆಂಟಿಮೀಟರು ಗಳು ಅಂದರೆ ಎಷ್ಟು ಹತ್ತಿರ ಸಾಧ್ಯವೋ ಅಷ್ಟು ರಿಂದ ಸುಮಾರು 45 ಸೆಂಟಿಮೀಟರ್ ಅಷ್ಟು ಇಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಗೋಚರ ಗುಳ್ಳೆಯನ್ನು ಮತ್ತೊಬ್ಬ ವ್ಯಕ್ತಿ ಬಿಡಿಸುವನು ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಸಾಮಾಜಿಕ ವಲಯವು 46 ಸೆಂಟಿಮೀಟರ್ ಗಳಿಂದ 1 2 ಮೀಟರ್ ಗಳವರೆಗೆ ವೈಯಕ್ತಿಕ ವಲಯವು 1 2 ಮೀಟರು ಗಳಿಂದ 3 6 ಮೀಟರುಗಳ ವರೆಗೆ ಮತ್ತು ಸಾರ್ವಜನಿಕ ವಲಯದ 3 6 ಮೀಟರುಗಳ ದೂರದವರೆಗೂ ಇರಬಹುದು ಅನ್ಯೋನ್ಯ ವಲಯವು ಎಷ್ಟು ಹತ್ತಿರದ ದೇಹ ಸಂಪರ್ಕ ಸಾಧ್ಯವೋ ಅಷ್ಟು ಹತ್ತಿರದಿಂದ 18 ಇಂಚುಗಳು ಅಂದರೆ ಇದು ಕಿವಿಯಲ್ಲಿ ಪಿಸು ಮಾತನಾಡುತ್ತಾ ಸಮಾಧಾನಪಡಿಸುವ ಷ್ಟು ಹತ್ತಿರ ಈ ವಲಯದಲ್ಲಿ ನಾವು ನಮಗೆ ತೀರ ಹತ್ತಿರದ ಅವರನ್ನು ಮಾತ್ರ ಪ್ರವೇಶಿಸಲು ಅವಕಾಶ ನೀಡುತ್ತೇವೆ ಹತ್ತಿರದ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಹೀಗೆ ವೈಯಕ್ತಿಕ ವಲಯವು 18 ಇಂಚು ಗಳಿಂದ ನಾಲ್ಕು ಅಡಿಗಳ ದೂರದವರೆಗೂ ಇದೆ ಈ ಅಳತೆಯ ದೂರದಲ್ಲಿ ಗೆಳೆಯರ ಅಥವಾ ಕುಟುಂಬದ ಸದಸ್ಯರ ನಡುವೆ ಆಕಸ್ಮಿಕವಾಗಿ ಭೇಟಿಯಾದಾಗ ನಡೆಯುವ ಸಂಭಾಷಣೆಯನ್ನು ಉದಾಹರಣೆಯಾಗಿ ನೀಡಬಹುದು ಅಲ್ಲದೆ ಈ ದೂರದ ಅಳತೆಯು ಕಚೇರಿ ಮತ್ತಿತರ ಸ್ಥಳಗಳಲ್ಲಿ ದಿನನಿತ್ಯ ಕಾರ್ಯನಿರ್ವಹಿಸುವಾಗ ನಾವು ಪಾಲಿಸಿಕೊಂಡು ಬರುತ್ತೇವೆ ಸಾಮಾಜಿಕ ವಲಯವು ನಾಲ್ಕರಿಂದ 12 ಅಡಿಗಳ ವರೆಗೂ ಇದ್ದು ಈ ದೂರವೂ ಔಪಚಾರಿಕ ಸಾಮಾಜಿಕ ಮತ್ತು ವಾಣಿಜ್ಯ ವ್ಯವಹಾರ ನಿರ್ವಹಣೆಗಳಲ್ಲಿ ಕಂಡುಬರುತ್ತದೆ ಸಾರ್ವಜನಿಕ ವಲಯವು 12 ಅಡಿ ಗಳಿಂದ ಆಚೆಗೆ ಎಷ್ಟು ದೂರ ಬೇಕಾದರೂ ಇರಬಹುದು ಸಾರ್ವಜನಿಕ ಉಪನ್ಯಾಸಗಳು ಸಂಗೀತ ಕಛೇರಿಗಳು ಹೀಗೆ ಕಾರ್ಯಕ್ರಮದ ಅನುಸಾರ ದೂರವು ನಿರ್ಧರಿಸಲ್ಪಡುತ್ತದೆ ಆದರೆ ಎಲ್ಲ ವಲಯದಲ್ಲಿಯೂ ಸ್ಥಳದ ಅಂತರವು ಒಂದೇ ಯೋಜನೆಯನ್ನು ಹೊಂದಿದೆ ಅದೆಂದರೆ ಹಿತಕರ ಅಥವಾ ಅಹಿತಕರ ಭಾವನೆಯನ್ನು ವ್ಯಕ್ತಪಡಿಸುವುದು ಅನ್ಯೋನ್ಯ ವಲಯವು ನಾವು ಇತರರೊಂದಿಗೆ ಮಾನಸಿಕವಾಗಿ ಬಾಂಧವ್ಯ ಒಂದನ್ನು ಹೊಂದಿದ್ದೇವೆ ಎಂದು ಮತ್ತು ನಮ್ಮಗಳ ಗುಳ್ಳೆಗಳು ಪರಸ್ಪರ ಬೆರೆತು ಹೋಗಿವೆ ಎಂಬುದನ್ನು ಸೂಚಿಸುತ್ತದೆ ಈ ಅನ್ಯೋನ್ಯ ವಲಯಕ್ಕೆ ಯಾವಾಗ ಅಪರಿಚಿತರು ಉಲ್ಲಂಘಿಸಿ ನಮ್ಮ ಅಗೋಚರ ಗುಹೆಯೊಳಗೆ ಪ್ರವೇಶಿಸಿದ ಸಮಯ ಸಂದರ್ಭ ಜನಾಂಗ ಲಿಂಗವನ್ನು ಲೆಕ್ಕಿಸದೆ ನಮ್ಮನ್ನು ನಾವು ಹಿಂದಕ್ಕೆ ಸರಿಸಿ ಕೊಳ್ಳುತ್ತೇವೆ ನಮ್ಮ ಅಗೋಚರ ಗುಳ್ಳೆಯನ್ನು ರಕ್ಷಿಸಿ ನಮ್ಮ ಖಾಸಗಿತನವನ್ನು ಕಾಯ್ದಿರಿಸಿ ಕೊಳ್ಳುತ್ತೇವೆ ಹಾಗೂ ವ್ಯಕ್ತಿಯ ಮತ್ತು ನಮ್ಮ ನಡುವಿನ ಅಂತರವನ್ನು ಹೆಚ್ಚಿಸುತ್ತೇವೆ ಇಲ್ಲಿ ತಿಳಿಸಿರುವ ಪ್ರಾಕ್ಸಿಮಿಕ್ಸ್ ನ ವಲಯಗಳಿಗೆ ಕ್ರೀಡೆ ಹೊರತು ಉದಾಹರಣೆಗೆ ಬಾಕ್ಸಿಂಗ್ ಅಥವಾ ಕುಸ್ತಿ ಪಂದ್ಯಗಳಲ್ಲಿ ಅನ್ಯೋನ್ಯ ವಲಯದಲ್ಲಿರುವ ದೈಹಿಕ ಅಂತರ ಅಥವಾ ಸಂಪರ್ಕ ಕಡ್ಡಾಯವಾಗಿರುತ್ತದೆ ಕ್ರೀಡೆಯನ್ನು ಹೊರತುಪಡಿಸಿ ಮತ್ಯಾವುದೇ ಸಂದರ್ಭದಲ್ಲಿ ನಮ್ಮ ಅಗೋಚರ ಒಳ್ಳೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವುದು ಪ್ರಮುಖವಾದದ್ದು ಏಕೆಂದರೆ ಆಗೋಚರ ಗುಳ್ಳೆಯ ವೇತನವು ಬಹಳ ಅಗಾಧ ಅನ್ಯೋನ್ಯ ವಲಯದಲ್ಲಿ ಧ್ವನಿ ಮತ್ತು ಸ್ಪರ್ಶದ ಪ್ರಾಮುಖ್ಯತೆಗೆ ಅಷ್ಟೇನೂ ಮಹತ್ವ ನೀಡಲಾಗುವುದಿಲ್ಲ ಜೊತೆಗೆ ಅನ್ಯೋನ್ಯ ಸ್ಥಳದ ಅಂತರದಲ್ಲಿ ಯಾರೊಂದಿಗೆ ಹಾಗೂ ಎಷ್ಟರ ಮಟ್ಟಿಗೆ ನಾವು ನಮ್ಮ ಒಡನಾಟವನ್ನು ಇರಿಸಿಕೊಳ್ಳಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲು ನಾವು ಸಂಪೂರ್ಣವಾಗಿ ನಮ್ಮ ಸಂಸ್ಕೃತಿಯನ್ನು ಅವಲಂಬಿಸುತ್ತೇವೆ ಈ ವಿಡಿಯೋದಲ್ಲಿ ಹೇಗೆ ನಮ್ಮ ಸಾಂಸ್ಕೃತಿಕ ಅಂಶಗಳು ನಮ್ಮ ವೈಯಕ್ತಿಕ ಸ್ಥಳದ ಅಂತರವನ್ನು ನಿರ್ಧರಿಸುತ್ತವೆ ಎಂಬುದನ್ನು ನೋಡಬಹುದು ಪ್ರತಿಯೊಬ್ಬರಿಗೂ ಅವರವರ ಖಾಸಗಿ ಅಥವಾ ವೈಯಕ್ತಿಕ ಸ್ಥಳದ ಅಂತರ ಬೇಕೇ ಬೇಕು ಈ ವೈಯಕ್ತಿಕ ಸ್ಥಳದ ಅಂತರವು ಒಬ್ಬರಿಂದೊಬ್ಬರಿಗೆ ಸಂದರ್ಭ ಮತ್ತು ಔಚಿತ್ಯ ಕ್ಕೆ ಅನುಗುಣವಾಗಿ ಭಿನ್ನವಾಗಿವೆ ಅಥವಾ ವ್ಯತ್ಯಾಸವಾಗಿವೆ ಒಂದೆಡೆ ಜನಗಳ ಮುತ್ತಿಗೆಯ ಒತ್ತಡ ಮತ್ತೊಂದೆಡೆ ಒಂಟಿತನದ ಭಾವನೆ ಎರಡರ ನಡುವೆ ಜನರು ಹೇಗೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ ರಾಬರ್ಟ್ ಸಮ್ಮರ್ ರವರ ಪ್ರಕಾರ ನಡವಳಿಕಾ ಕಾರ್ಯ ತಂತ್ರಗಳಿಂದ ಜನರು ಇತರರೊಡನೆ ಅವರ ಸಂಪರ್ಕವನ್ನು ವೃದ್ಧಿಸಿ ಕೊಳ್ಳುತ್ತಾರೆ ಆದುದರಿಂದ ವೈಯಕ್ತಿಕ ಸ್ಥಳ ಅಥವಾ ಅಂತರ ಎಂದರೇನು ವೈಯಕ್ತಿಕ ಸ್ಥಳದ ಅಂತರ ವೆಂದರೆ ಒಬ್ಬ ವ್ಯಕ್ತಿಯ ಸುತ್ತಲೂ ಇರುವ ಅಗೋಚರ ಗುಳ್ಳೆ ಇದು ಆ ವ್ಯಕ್ತಿಯ ತೀರಾ ಹತ್ತಿರಕ್ಕೆ ಯಾರನ್ನೂ ಪ್ರವೇಶಿಸುವುದರಿಂದ ನಿರ್ಬಂಧಿಸುತ್ತದೆ ಒಂದು ವೇಳೆ ಯಾರಾದರೂ ಈ ವೈಯಕ್ತಿಕ ಸ್ಥಳದ ಪರಿಧಿಯೊಳಗೆ ಪ್ರವೇಶ ಮಾಡಿದರೆ ವ್ಯಕ್ತಿಯು ಒತ್ತಡಕ್ಕೆ ಒಳಪಡುತ್ತಾನೆ ಮತ್ತು ಅಹಿತಕರ ಅನುಭವವನ್ನು ಹೊಂದುತ್ತಾನೆ ಮಾನವ ಶಾಸ್ತ್ರಜ್ಞರಾದ ಎಡ್ವರ್ಡ್ ಹಾಲ್ ರವರ ಪ್ರಕಾರ ವೈಯಕ್ತಿಕ ವಲಯದಲ್ಲಿ ಸ್ಥಿರವಾದ ಅಂತರವನ್ನು ತಮ್ಮ ಸಂಶೋಧನೆಯ ಮೂಲಕ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಕಂಡುಕೊಂಡಿದ್ದಾರೆ ಮೊದಲನೆಯ ವಲಯವೆಂದರೆ ಅನ್ಯೋನ್ಯ ವಲಯ ಇಲ್ಲಿ ಶೂನ್ಯದಿಂದ 18 ಇಂಚುಗಳು ಇದರ ಪರಿಧಿ ಹಾಗೆಯೇ ಎರಡನೆಯದಾಗಿ ವೈಯಕ್ತಿಕ ಅಂತರದ ವಲಯ ಇಲ್ಲಿ ಒಂದು ಅಡಿಯಿಂದ ನಾಲ್ಕು ಅಡಿಗಳ ವರೆಗೆ ಇದರ ಪರಿಧಿ ಹಾಗೆಯೇ ಸಾಮಾಜಿಕ ವಲಯ ಇಲ್ಲಿ 4 ಅಡಿ ಗಳಿಂದ 12 ಅಡಿಗಳವರೆಗೆ ಇದರ ಪರಿಧಿ ಇದ್ದು ಕೊನೆಯದಾಗಿ ಸಾರ್ವಜನಿಕ ವಲಯದಲ್ಲಿ 12 ಅಡಿಗಳಿಗೂ ಹೆಚ್ಚು ಮತ್ತು ಅದಕ್ಕೆ ಮಿತಿ ಇರುವುದಿಲ್ಲ ಉದಾಹರಣೆಗೆ ನೀವು ಯಾವುದಾದರೂ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹೋದಾಗ ಭಾಷಣಕಾರ ವೇದಿಕೆಯ ಮೇಲಿದ್ದು ನೀವು ಅವರಿಂದ ಬಹುದೂರ ಕುಳಿತು ಕೇಳುತ್ತೀರಿ ಅದೇ ರೀತಿ ನೀವು ಉಪನ್ಯಾಸವನ್ನು ನೀಡುತ್ತಿದ್ದೀರಿ ಎಂದಿಟ್ಟುಕೊಂಡರೆ ನಾನು ನಿಮ್ಮ ಸಭಾಸದನ ಆಗಿ ನಿಮ್ಮ ಸಾರ್ವಜನಿಕ ವಲಯದಲ್ಲಿ ಇರುತ್ತೇನೆ ನಿಮ್ಮ ಭಾಷಣದಿಂದ ನನಗೆ ಬಹಳ ಸಂತೋಷ ಉಂಟಾಗುತ್ತದೆ ಎಂದಾಗ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ ಆಗ ನಿಮ್ಮೊಡನೆ ಸಂಭಾಷಣೆಯಲ್ಲಿ ತೊಡಗಲು ವೇದಿಕೆಯ ಮೇಲೆ ನಿಮ್ಮ ಬಳಿಗೆ ಬರುತ್ತೇನೆ ಆಗ ನಾನು ನಿಮ್ಮ ಸಾಮಾಜಿಕ ವಲಯದಲ್ಲಿ ಇರುತ್ತೇನೆ ಆದರೆ ನಾನು ಸಾಮಾಜಿಕ ವಲಯವನ್ನು ದಾಟಿ ನಿಮ್ಮ ವೈಯಕ್ತಿಕ ವಲಯದೊಳಗೆ ಸಲುಗೆಯಿಂದ ಬರಲು ಪ್ರಯತ್ನಿಸಿದರೆ ಆಗ ನಿಮಗೆ ಅಸಮಾಧಾನ ವಾಗುತ್ತದೆ ಏಕೆಂದರೆ ನಾನು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರಲ್ಲ ಅಥವಾ ಸ್ನೇಹಿತರಲ್ಲೋಬ್ಬರು ಅಲ್ಲ ವೈಯಕ್ತಿಕ ವಲಯವನ್ನು ದಾಟಿ ನಾನು ಅನ್ಯೋನ್ಯ ವಲಯಕ್ಕೆ ಪ್ರವೇಶ ಮಾಡಿದಾಗ ಅದು ನಿಮಗೆ ಗಾಬರಿಯನ್ನು ಉಂಟುಮಾಡುವುದಲ್ಲದೆ ನನ್ನಿಂದ ಅಪರಾಧವಾಯಿತು ಎಂದು ಅಭಿಪ್ರಾಯಪಡುವ ಹಾಗೆ ಆಗುವ ಸಾಧ್ಯತೆಯೂ ಇರುವುದು ವೈಯಕ್ತಿಕ ವಲಯದಲ್ಲಿ ನಡೆಯುವ ಸಂವಾದಗಳು ಎಂಟು ಆಯಾಮ ಉಳ್ಳದ್ದಾಗಿದೆ ಇಲ್ಲಿ ಧ್ವನಿ ಧ್ವನಿಯ ಏರಿಳಿತ ದೈಹಿಕ ಉಷ್ಣಾಂಶ ಅಕ್ಷಿ ಸಂಪರ್ಕ ವಾಸನೆ ಸ್ಪರ್ಶ ಲಿಂಗ ಮನೋಭಾವ ದೇಹಸ್ಥಿತಿ ಮತ್ತು ವಾತಾವರಣ ಎಲ್ಲವೂ ಆ ವಲಯದಲ್ಲಿ ಸಕಾರಾತ್ಮಕ ಸಂವಾದ ಏರ್ಪಡಲು ಉತ್ತೇಜಿಸುತ್ತವೆ ನನಗೆ ಒಬ್ಬರು ಸಹಪಾಠಿ ಇರುವರು ಅವರು ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ ಇಲ್ಲಿ ಕೆಲಸ ಮಾಡುತ್ತಾರೆ ಚಲನಚಿತ್ರಗಳಲ್ಲಿ ಮಾತ್ರ ತೋರಿಸುವ ಮ್ಯೂಸಿಯಂ ಮನ್ನು ಪರದೆಯ ಹಿಂದೆ ಹೋಗಿ ನೋಡುವ ಆಸೆ ಇದೆ ನೀನು ಕೂಡ ಬರುವೆಯ ನಿಜವಾಗಿಯೂ ನೀನು ನನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವೇ ಸುಲಭವಾಗಿ ಕರೆದುಕೊಂಡು ಹೋಗಬಲ್ಲೆ ಏನೂ ತೊಂದರೆಯಾಗುವುದಿಲ್ಲ ತಾನೇ ಇಲ್ಲ ಇಲ್ಲ ಯಾವಾಗ ಹೋಗೋಣ ಈಗಲೇ ಹೊರಟ್ರೆ ಹೇಗೆ ನಾನು ತಯಾರಿದ್ದೇನೆ ಹೌದು ಇರು ನಾನು ನನ್ನ coat ತರುತ್ತೇನೆ ಸರಿ ನೀನು ಹೇಳಿದಂತೆ ಬೇಗ ಮಾಡು ನನಗೆ ಹಾಗೆ ಅನ್ನಿಸುವುದಿಲ್ಲ ನನ್ನದು ಬೇರೆ ಯೋಜನೆ ಉಂಟು ನೀನು ಜೆರ್ರಿ ನೀನು ಬರುವೆಯಾ ಕ್ಷಮಿಸು ಆಗೋಲ್ಲ ಹತ್ತಿರ ಬಾ ಸಾಧ್ಯವಾದರೆ ನನ್ನ ಕೆಲಸ ಮುಗಿದ ನಂತರ ನಾನು ನಿನ್ನನ್ನು ಮ್ಯೂಸಿಯಂನಲ್ಲಿ ಸೇರಲು ಪ್ರಯತ್ನಿಸುತ್ತೇನೆ ಮೊದಲನೆಯದಾಗಿ 2009 ರ ನೇಚರ್ ಎಂಬ ಸಂಶೋಧನಾ ಪತ್ರಿಕೆಯ ಪ್ರಕಾರ ಈ ಅಗೋಚರ ಗುಳ್ಳೆಗಳು ನಮ್ಮ ಮೆದುಳಿನ ಆಳದಲ್ಲಿರುವ Amygdala ಎಂಬುದನ್ನು ಅವಲಂಬಿಸಿವೆ ಇದು ನಮ್ಮ ಆಕ್ರಮಣಶೀಲತೆ ಭಯ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಒಂದು ವೇಳೆ Amygdala ನಷ್ಟವಾಗಿ ಹೋದರೆ ಜನರು ಪರಸ್ಪರ ಅಂತರದ ಪರಿಜ್ಞಾನವನ್ನು ಕಳೆದುಕೊಳ್ಳುತ್ತಾರೆ ಹದಿಹರೆಯದ ವಯಸ್ಸಿನಲ್ಲಿ ನಮ್ಮ ಸುತ್ತಲೂ ಇರುವ ಈ ಅಗೋಚರ ಗುಳ್ಳೆಯು ಮತ್ತಷ್ಟು ಬಲವಾಗುತ್ತದೆ ಆದ್ದರಿಂದ user1 ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯುಳ್ಳ ಒಂದು ನಗರ ಪ್ರದೇಶಕ್ಕೂ ರಾಜ್ಯದಲ್ಲಿನ ಕಾರುಗಳು ಮಾತ್ರ ಓಡಾಡುವ ಗ್ರಾಮೀಣ ಪ್ರದೇಶದಲ್ಲಿ ವೈಯಕ್ತಿಕ ಸ್ಥಳದ ಅಂತರ ವಿಭಿನ್ನವಾಗಿರುತ್ತದೆ ಇನ್ನು ಇತರ ದೇಶಗಳಲ್ಲಿನ ವ್ಯತ್ಯಾಸಗಳನ್ನು ಹೇಳಬೇಕಿಲ್ಲ ವಯಕ್ತಿಕ ಸ್ಥಳದ ಅಂತರದ ಮುಂದಿನ ವಲಯ 18ರಿಂದ 48 ಇಂಚುಗಳು ಈ ಅಂತರವನ್ನು ಸಾಮಾನ್ಯವಾಗಿ ನಾವು ಕಚೇರಿಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ನ ಪಾರ್ಟಿಗಳಲ್ಲಿ ಸ್ನೇಹಿತರ ಅಥವಾ ಸಾಮಾಜಿಕ ಕೂಟಗಳಲ್ಲಿ ಪಾಲಿಸಲಾಗುತ್ತದೆ ಇತರರ ಅಗೋಚರ ಗುಳ್ಳೆಯನ್ನು ಪ್ರವೇಶಿಸದೆ ನಮ್ಮ ದೈನಂದಿನ ಕಾರ್ಯಗಳನ್ನು ಸಾಧಿಸಲು ಒಂದು ಉತ್ತಮ ರಕ್ಷಣಾತ್ಮಕ ತಡೆ ನಮ್ಮ ಪರಿಚಯಸ್ಥರೊಡನೆ ಪ್ರತಿಕ್ರಿಯಿಸುವಾಗ ಅನ್ಯೋನ್ಯತೆಯ ಸಂದೇಶವನ್ನು ದೈಹಿಕ ಅಂತರವನ್ನು ಕಡಿಮೆ ಮಾಡುವುದರ ಮೂಲಕ ರವಾನಿಸುತ್ತೇವೆ ಈ ದೈಹಿಕ ಅಂತರವು ಹಿಗ್ಗಬಹುದು ಅಥವಾ ಕುಗ್ಗಬಹುದು ಇದರ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಯು ಎದುರಿಗಿರುವ ಜನರ ಅಥವಾ ವ್ಯಕ್ತಿಗೆ ನಮ್ಮಲ್ಲಿರುವ ಧೋರಣೆಯನ್ನು ತಿಳಿಸುತ್ತದೆ ಇಲ್ಲಿರುವ ಛಾಯಾಚಿತ್ರವನ್ನು ಮತ್ತೊಮ್ಮೆ ನೋಡಿದಾಗ ನಾವು ಕಂಡುಕೊಳ್ಳುವುದು ಏನೆಂದರೆ ಇಬ್ಬರೂ ಮಾತ್ರ ಗುಂಪಿನ ಛಾಯಾಚಿತ್ರದಲ್ಲಿ ಬಹಳ ಹತ್ತಿರದ ಅಂತರದಲ್ಲಿ ಒಬ್ಬರ ಪಕ್ಕ ಒಬ್ಬರು ಇದ್ದಾರೆ ಆದರೆ ಮೂರನೆಯ ವ್ಯಕ್ತಿ ಸ್ವಲ್ಪ ಹೆಚ್ಚು ದೂರದಲ್ಲಿ ನಿಂತು ಅಂತರವನ್ನು ಪಾಲಿಸುತ್ತಿದ್ದಾರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಇಬ್ಬರು ಅನ್ಯೋನ್ಯವಾದ ಸ್ನೇಹವನ್ನು ಹೊಂದಿದ್ದಾರೆ ಮತ್ತು ಮೂರನೆಯ ವ್ಯಕ್ತಿ ಅಷ್ಟೇನೂ ಹತ್ತಿರ ಒಡನಾಟವನ್ನು ಅಥವಾ ಸ್ನೇಹವನ್ನು ಹೊಂದಿಲ್ಲವೆಂದು ಇದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸಂದರ್ಭವನ್ನು ಖಚಿತಪಡಿಸಿಕೊಳ್ಳಬೇಕು ಆದರೆ ಪ್ರಾಕ್ಸಿಮಿಕ್ಸ್ ನ ಆಧಾರದ ಮೇಲೆ ಅದರ ಸಂಬಂಧಿತ ಸಂದೇಶಗಳನ್ನು ಆಯ್ದುಕೊಂಡಾಗ ಅರ್ಥವಾಗುವುದು ವೈಯಕ್ತಿಕ ವಲಯದ ನಿಕಟ ಹಂತದಲ್ಲಿ ಎಷ್ಟು ಅಂತರವಿರುತ್ತದೆ ಎಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹಿಡಿದುಕೊಳ್ಳುವ ಅಥವಾ ಕೈಚಾಚಿದರೆ ಒಬ್ಬರಿಗೆ ಇನ್ನೊಬ್ಬರು ಸಿಗುವ ಹಾಗೆ ಇರುತ್ತದೆ ವೈಯಕ್ತಿಕ ವಲಯದಲ್ಲಿ ದೂರದ ಹಂತವು ಸ್ವಲ್ಪ ಹೆಚ್ಚಿನ ಅಂತರವನ್ನು ಹೊಂದಿದ್ದು ಜನರು ತಮ್ಮ ಕೈಯನ್ನು ಚಾಚಿದರೆ ಒಬ್ಬರನ್ನೊಬ್ಬರು ಮುಟ್ಟಬಹುದು ಇದೇ ಅಂಶವನ್ನು Haptics ನಲ್ಲಿ ಬಳಸಲಾಗುತ್ತದೆ ಮುಂದೆ ಅದನ್ನು ನಾವು ಚರ್ಚಿಸೋಣ ಅದರೊಂದಿಗೆ ಅಂತರವನ್ನು ಕೂಡ ಚರ್ಚಿಸೋಣ ಏಕೆಂದರೆ ಪ್ರಾಕ್ಸಿಮಿಕ್ಸ್ ನೊಂದಿಗೆ ಅಂತರವು ಪರಸ್ಪರ ಆಸಕ್ತಿಯನ್ನು ಹೊಂದಿದೆ ಈಗ ಇಲ್ಲಿರುವ ವಿಡಿಯೋನಲ್ಲಿ ನಮಗೆ ವಯಕ್ತಿಕ ವಲಯ ಅಥವಾ ವೈಯಕ್ತಿಕ ಅಂತರವು ಇನ್ನಷ್ಟು ಸ್ಪಷ್ಟವಾಗುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ವೈಯಕ್ತಿಕ ಅಂತರವು ಒಂದು ಮರ್ಯಾದೆ ಯಾಗಿದ್ದು 2 ಅಡಿಗಳು ಅಥವಾ 24 ಇಂಚುಗಳ ಅಂತರವನ್ನು ಮನುಷ್ಯರು ಹೊಂದಬೇಕೆಂದು ಸೂಚಿಸುತ್ತಾರೆ ಇದು ನಿನಗೆ ಆರಾಮದಾಯಕವಾಗಿದೆಯೇDear ಹೌದು ಬಹಳ ಚೆನ್ನಾಗಿದೆ ನಿನಗೆ ಅಭ್ಯಾಸ ವಾಗಿರುವುದು ಇದೆ ಏನು ಜನರು ತೀರಾ ನನ್ನ ಹತ್ತಿರಕ್ಕೆ ಬಂದರೆ ನನಗೆ ಇಷ್ಟವಾಗುವುದಿಲ್ಲ ತೀರ ಹತ್ತಿರ ಅವರು ದಂಪತಿಗಳನ್ನು ಎಂಬಂತೆ ಇದು ತೀರ ಹತ್ತಿರವೇ ಇದು ತ್ತೀರ ಹತ್ತಿರವೇ ಹೌದು ಅದು ಸಾಕಷ್ಟು ಹತ್ತಿರ ಲಿಫ್ಟಿನಲ್ಲಿ ಚಲಿಸುವಾಗ ಪಾಲಿಸಬೇಕಾದ ಅಲಿಖಿತ ನಿಯಮಗಳು ನಮ್ಮಲ್ಲಿ ಬಹುತೇಕರು ಬಲ್ಲೆವು ಹೆಚ್ಚು ಜನರಿಲ್ಲದ ಮೂಲೆಯನ್ನು ಹಿಡಿದು ಶೂನ್ಯದೆಡೆಗೆ ನೋಡುತ್ತಾ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚುವುದು ಆದರೆ ನಿಯಮಗಳನ್ನು ಮುರಿದರೆ ಏನಾಗುವುದು ಇಲ್ಲೊಂದು ಲಿಫ್ಟ್ ನ ಸೆಕ್ಯೂರಿಟಿ ಕ್ಯಾಮರಾವನ್ನು ನಾವು ತೆಗೆದುಕೊಂಡಿದ್ದೇವೆ ಸಾಕಷ್ಟು ಜಾಗವಿದ್ದರೂ ಕೂಡ ನಾನು ತುಸು ಹಿಂಜರಿದೆ ಇತರರ ಕಡೆಗೆ ಹೋದನು ಅವರು ಮೆಲ್ಲನೆ ದೂರಸರಿದರು ಒಬ್ಬನಂತೂ ಪಕ್ಕಕ್ಕೆ ಜಿಗಿದ ಆದರೆ ಸಾಕಷ್ಟು ಜನ ತಮ್ಮ ಕಾಲನ್ನು ಕೀಳಲಿಲ್ಲ ಒಬ್ಬ ಮಹಿಳೆಯ ಕಡೆಗೆ ನಾನು ಮುಂದೆ ಮುಂದೆ ಹೋಗುತ್ತಲೇ ಇದ್ದೆ ಆದರೆ ಆ ಮಹಿಳೆ ಕದಲಲೇ ಇಲ್ಲ ಅವರು ಅಲುಗಾಡಲಿಲ್ಲ ವಾದರೂ ವಿಚಿತ್ರ ಅನುಭವವನ್ನು ಹೊಂದಿರುತ್ತಾರೆ ಒಂದು ಕ್ಷಣ ಹೇಗೆ ಅನ್ನಿಸಿತು ಎಂದರೆ ನಿಮ್ಮನ್ನು ತಳ್ಳಬೇಕು ನೂಕಬೇಕು ಅಥವಾ ಗುದ್ದ ಬೇಕೆಂದು ಅನಿಸಿತು ಸದ್ಯ ನೀವು ಹಾಗೆ ಮಾಡಲಿಲ್ಲವಲ್ಲ ಧನ್ಯವಾದಗಳು ನನ್ನ ಪುಣ್ಯ ಲಿಫ್ಟಿನ ರೈಡ್ ಕೇವಲ 30 ಸೆಕೆಂಡುಗಳು ಮಾತ್ರವೇ ಆಯಿತು ಮುಂದೆ ಒಂದು ಬಸ್ ಹತ್ತಬೇಕು ಬಸ್ಸಿನಲ್ಲಿ ಯಾವುದಾದರೂ ಮುಕ್ತವಾದ ಸೀಟನ್ನು ಹಿಡಿದು ಕೂರುವುದು ಮರ್ಯಾದೆ ಗೌಪ್ಯವಾಗಿ ಒಂದು ಕ್ಯಾಮರಾವನ್ನು ಹಿಡಿದು ಬಹಳ ಸಂದಣಿಯಿಲ್ಲದ ದಿನ ಒಂದು ಬಸ್ಸನ್ನು ಹತ್ತಿದೆವು ಬಹಳಷ್ಟು ಖಾಲಿ ಸೀಟುಗಳು ಇದ್ದವು ಆದರೆ ನಾನು ಜನರ ತಾಳ್ಮೆಯನ್ನು ಪರೀಕ್ಷಿಸಲು ಹೊರಟಿದ್ದೆ ನಾನು ಇಲ್ಲಿ ಒಳಗೆ ಬರಬಹುದೇ ಹೌದು ಇಲ್ಲಿ ಏಕೆ ಕ್ಷಮಿಸಿ ಅಲ್ಲಿ ಏಕೆ ನೀವು ಕೂರುವುದಿಲ್ಲ ಈ ಮಹಿಳೆಯ ತಮ್ಮ ಎದುರಿಗೆ ಇದ್ದ ಸೀಟು ಒಂದನ್ನು ತೋರಿಸುವಷ್ಟು ಉದಾರತೆ ಉಳ್ಳವರಾಗಿದ್ದರು ಆದರೆ ಈ ಹುಡುಗ ನಾನು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಏನು ಅಭ್ಯಂತರ ವನ್ನು ವ್ಯಕ್ತಪಡಿಸಲಿಲ್ಲ ಮುಂದಿನ ನಿಲ್ದಾಣದಲ್ಲಿ ಅವನು ಇಳಿದು ಹೋದನು ವೈಯಕ್ತಿಕ ಅಂತರ ಅಥವಾ ಸ್ಥಳವನ್ನು ಕುರಿತಂತೆ ನಿಮ್ಮ ಶಿಫಾರಸ್ಸು ಏನು ಕ್ಷಮಿಸಿ ಮಿಸ್ ಬಹುತೇಕ ನಾವು ಭೇಟಿಯಾದ ಎಲ್ಲಾ ವ್ಯಕ್ತಿಗಳು ಕೂಡ ಯಾರಾದರೂ ಸ್ವಲ್ಪ ಹತ್ತಿರ ಬಂದರೆ ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕೆಂದು ಒಪ್ಪಿಕೊಂಡಂತೆ ಭಾಸವಾಯಿತು ಯಾರಾದರೂ ನಿಮ್ಮ ತೀರಾ ಹತ್ತಿರಕ್ಕೆ ಬಂದರೆ ಏನು ಮಾಡುವಿರಿ ಬಹುಶಃ ಹಿಂದಕ್ಕೆ ಸರಿಯುತ್ತೇನೆ ಅಂತರವನ್ನು ಪಾಲಿಸುವುದು ಆದರೆ ನಮ್ಮ ಅವೈಜ್ಞಾನಿಕ ಸಾಮಾಜಿಕ ಪ್ರಯೋಗ ಇನ್ನೂ ಹೆಚ್ಚಿನದನ್ನು ಬಹಿರಂಗಪಡಿಸಿತು ಲಿಫ್ಟ್ ನಂತಹ ಸಣ್ಣ ಸ್ಥಳದಲ್ಲಿ ಪ್ರಯಾಣಿಸುವಾಗ ಜನರು ಹೆಚ್ಚೆಚ್ಚು ತಮ್ಮ ಅಗೋಚರ ಗುಳ್ಳೆಗಳನ್ನು ರಕ್ಷಿಸಿ ಕೊಳ್ಳುತ್ತಿದ್ದರು ಆದರೆ ಉದ್ಯಾನದ ಅಂತಹ ದೊಡ್ಡ ಸ್ಥಳಗಳಲ್ಲಿ ಜನರು ಕದಲುತ್ತಿರಲಿಲ್ಲ ಅದರಲ್ಲಿಯೂ ಒಬ್ಬ ಮಹಿಳೆಯಂತೂ ಸಂಭಾಷಣೆಯನ್ನು ಆರಂಭಿಸಿದರು ನಮಸ್ಕಾರ ಏಕೆಂದರೆ ಕೆಲವು ಬಾರಿ ಒಂದು ಒಳ್ಳೆಯ ಸಂಘಕ್ಕಾಗಿ ಕೊಂಚ ವಯಕ್ತಿಕ ಅಂತರವನ್ನು ಕಡಿದುಕೊಳ್ಳುವುದು ಒಳಿತು ಮೂರನೆಯದು ಸಾಮಾಜಿಕ ವಲಯ ಇದು ನಾಲ್ಕರಿಂದ 12 ಅಡಿಗಳು ಈ ಅಂತರವನ್ನು ನಾವು ಅಪರಿಚಿತರೊಡನೆ ಸಂಭಾಷಣೆ ನಡೆಸುವ ಸಂದರ್ಭದಲ್ಲಿ ಪಾಲಿಸುತ್ತೇವೆ ಅಷ್ಟೇ ಅಲ್ಲದೆ ಯಾರೊಡನೆ ನಾವು ಮಾತನಾಡಲು ಇಚ್ಛಿಸುವುದಿಲ್ಲವೋ ಅವರೊಡನೆಯೂ ಕೂಡ ಈ ಅಂತರವನ್ನು ಪಾಲಿಸುತ್ತೇವೆ ಈ ವಲಯದಲ್ಲಿ ನಮ್ಮ ಆಂಗಿಕ ಭಾಷೆ ಅಂದರೆ ಕಿನಿಸಿಕ್ಸ್ ಬಹಳ ಮಹತ್ವವನ್ನು ಪಡೆಯುತ್ತದೆ ಕಿನೆಸಿಕ್ಸ್ ನ ಮಹತ್ವ ಏಕೆ ಹೆಚ್ಚೆಂದರೆ ಮನುಷ್ಯನ ಮುಖದ ಮೇಲೆ ಕಾಣುವ ಭಾವನೆಗಳು ಎಲ್ಲವನ್ನು ತಿಳಿಸುವುದಿಲ್ಲ ಈ ವಲಯದಲ್ಲಿ ಸ್ಪರ್ಶವು ಕೂಡ ಸಾಧ್ಯವಿಲ್ಲ ಆದುದರಿಂದ ನಾವು ಕಚೇರಿಗಳಲ್ಲಿ ಒಂದೊಂದು ಕೆಲಸ ಕಾರ್ಯಕ್ಕೆ ಒಂದೊಂದು ಸ್ಥಾನ ಅಥವಾ ಸ್ಥಳವನ್ನು ಗೊತ್ತುಪಡಿಸಿರುತ್ತೇವೆ ಉದಾಹರಣೆಗೆ ಬಿಲ್ಲಿಂಗ್ ಡೆಸ್ಕ್ ಸ್ವಾಗತಕಾರರ ಸ್ಥಳ ಹೀಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಾಗುತ್ತದೆ ಕಿನೆಸಿಕ್ಸ್ ನ ಮಹತ್ವ ಈ ವಲಯದಲ್ಲಿ ಹೆಚ್ಚಾಗಿದೆ ಅಂತೆಯೇ ಧ್ವನಿಯು ಕೂಡ ಎತ್ತರದಲ್ಲಿ ಇರಬೇಕಾಗುತ್ತದೆ ಕಿನೆಸಿಕ್ಸ್ನ ಉತ್ತಮ ಲಕ್ಷಣಗಳನ್ನು ಅಳವಡಿಸಿಕೊಂಡರೆ ಇತರರ ಉಪಸ್ಥಿತಿಯಲ್ಲಿ ಹಾಗೂ ಗುಂಪಿನಲ್ಲಿ ವ್ಯವಹರಿಸುವಾಗ ಇತರರಿಗೆ ತೊಂದರೆಯಾಗದಂತೆ ಮೌನವಾಗಿ ನಮ್ಮ ಕೆಲಸವನ್ನು ಮಾಡಿಕೊಳ್ಳಬಹುದು ನಾಲ್ಕನೆಯ ವಲಯವು ಸಾರ್ವಜನಿಕ ವಲಯವಾಗಿದೆ ಇದು ಹನ್ನೆರಡು ಅಡಿಗಳಿಗೂ ಹೆಚ್ಚಿನ ಅಂತರ ವನ್ನು ಹೊಂದಿದೆ ಅತ್ಯಂತ ದೊಡ್ಡ ಗುಂಪಿನೊಂದಿಗೆ ಮಾತನಾಡುವಾಗ ಅಥವಾ ಔಪಚಾರಿಕವಾಗಿ ವಿಷಯಗಳನ್ನು ಮಂಡಿಸುವಾಗ ಸಾರ್ವಜನಿಕ ವಲಯ ಅಸ್ತಿತ್ವ ಪಡೆದುಕೊಳ್ಳುತ್ತದೆ ಈ ಮುಂಚೆ ಚರ್ಚಿಸಿದ ಮೂರು ವಲಯಗಳಲ್ಲಿ ವ್ಯಕ್ತಿಗತ ಗುರುತು ಮಹತ್ವ ಪಡೆಯುತ್ತದೆ ಆದರೆ ಸಾರ್ವಜನಿಕ ವಲಯದಲ್ಲಿ ಸಭಿಕರ ವ್ಯಕ್ತಿಗತ ಗುರುತು ಮಹತ್ವ ಪಡೆಯುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಭಾಷಣಕಾರನ ಗುರುತು ಸಭಿಕರಿಗೆ ಬಹಳ ಮಹತ್ವದ್ದಾಗಿರುತ್ತದೆ ಆದರೆ ಸಭಿಕರ ಅಸ್ತಿತ್ವ ಮತ್ತು ಗುರುತು ಮಹತ್ವ ಪಡೆಯುವುದಿಲ್ಲ ಆದುದರಿಂದ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಜನರ ಉಪಸ್ಥಿತಿಯಿಂದ ನಮ್ಮ ಭಾಷೆಯಲ್ಲಿ ಆಂಗಿಕ ಭಾಷೆಯಲ್ಲಿ ನಮಗೆ ಅರಿವಿಲ್ಲದೆಯೇ ಔಪಚಾರಿಕತೆ ಒದಗುತ್ತದೆ ನಾವು ಬಳಸುವ ಪದಗಳು ವಾಕ್ಯಗಳು ಎಲ್ಲವೂ ಬಹಳ ಸೂಕ್ಷ್ಮವಾಗಿ ಹಾಗೂ ನಿಖರವಾಗಿರುತ್ತವೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಒಡನಾಟ ಅನ್ಯೋನ್ಯ ವಲಯಕ್ಕೆ ಹೋಲಿಸಿಕೊಂಡರೆ ಖಚಿತವಾಗಿದ್ದು ಹೆಚ್ಚು ಸಂವಹನಕ್ಕೆ ಒತ್ತು ಕೊಡುತ್ತವೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಅಂತರವಿರಲು ಇನ್ನೊಂದುಕಾರಣವೆಂದರೆ ಭಾಷಣಕಾರರು ಸಾಮಾನ್ಯವಾಗಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರು ಅವರ ಸುರಕ್ಷತೆಯ ಒಂದು ಉದ್ದೇಶವೂ ಇದೆ ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ವೃತ್ತಿಪರ ಕೆಲಸಗಳ ನಿರ್ವಹಣೆಯಲ್ಲಿ ಪ್ರಾಕ್ಸಿಮಿಕ್ಸ್ ನ ನಿಖರ ಅರ್ಥವೇನು ವೈಯುಕ್ತಿಕ ವಲಯವು ಅಮೂಲ್ಯವಾದುದು ನಾವು ಈಗಾಗಲೇ ಚರ್ಚಿಸಿದ ಹಾಗೆ ಈ ವಲಯಕ್ಕೆ ಯಾರಾದರೂ ಅಪರಿಚಿತರು ಪ್ರವೇಶ ಮಾಡಿದರೆ ನಮಗೆ ಅರಿವಿಲ್ಲದೆಯೇ ದೈಹಿಕ ಭಾಷೆ ಅಥವಾ ಆಂಗಿಕ ಭಾಷೆಯಲ್ಲಿ ವ್ಯತ್ಯಾಸವಾಗುತ್ತದೆ ಇಂತಹ ಸಂದರ್ಭಗಳು ಬಲವಂತವಾದ ಆಗ ನಾವು ನಮ್ಮ ಮುಖವನ್ನು ಗಡಸು ಮಾಡಿಕೊಳ್ಳುತ್ತೇವೆ ನಮ್ಮ ಭಂಗಿಯನ್ನು ಕೂಡ ಕಠಿಣ ಮಾಡಿಕೊಳ್ಳುತ್ತೇವೆ ಅದೇರೀತಿ ನಾವು ಇತರರ ವೈಯಕ್ತಿಕ ವಲಯವನ್ನು ಪ್ರವೇಶಿಸಿದಾಗಲೂ ಕೂಡ ನಮ್ಮನ್ನು ಅಸಹ್ಯಕರ ಮತ್ತು ಒರಟು ಎಂದು ಕರೆಯುತ್ತಾರೆ ಆದುದರಿಂದ ಯಾರ ವೈಯಕ್ತಿಕ ವಲಯದಲ್ಲಿಯೂ ಕೂಡ ಅತಿಕ್ರಮಣ ಮಾಡುವುದನ್ನು ತಪ್ಪಿಸುವುದು ಒಳಿತು ಸ್ಥಳ ಸಂಯೋಜನೆಯಲ್ಲಿಯೂ ಕೂಡ ಪ್ರಾಕ್ಸಿಮಿಕ್ಸ್ ನ ಅರ್ಥ ಮಹತ್ವವುಳ್ಳದ್ದು ಇದನ್ನು ಕುರಿತು ಮುಂದೆ ವಿವರವಾಗಿ ಚರ್ಚಿಸೋಣ ಕಾಫಿ ಬಾರ್ ಗಳಲ್ಲಿ ಮತ್ತು ರೆಸ್ಟೋರೆಂಟ್ ಗಳಲ್ಲಿ ಸಾಂಕೇತಿಕ ಸ್ಥಳ ವಿಭಜನೆಯು ಕಲಾತ್ಮಕವಾಗಿ ಸೃಜಿಸಲಾಗಿದೆ ರೆಸ್ಟೋರೆಂಟ್ ಅಂತಹ ಸ್ಥಳಗಳಲ್ಲಿ ಸ್ಥಳವಕಾಶವನ್ನು ಹಂಚಿಕೊಳ್ಳುವ ಸಂದರ್ಭ ಬಂದರೂ ಕೂಡ ಒಬ್ಬರ ವೈಯಕ್ತಿಕ ವಲಯಕ್ಕೆ ಮತ್ತು ಪ್ರವೇಶಿಸದಂತೆ ಕೃತಕ ಗಡಿಗಳನ್ನು ನಿರ್ಮಿಸಿ ಪ್ರತಿಯೊಬ್ಬರ ವೈಯಕ್ತಿಕ ಅಂತರವನ್ನು ಕಾಯ್ದುಕೊಳ್ಳುವ ವ್ಯವಸ್ಥೆ ಇರುತ್ತದೆ ಮತ್ತು ಈ ಗಡಿಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ತಮ್ಮ ವೈಯಕ್ತಿಕ ಸ್ಥಳದ ಗಡಿ ಎಷ್ಟು ಮತ್ತು ಯಾರು ಕೂಡ ಆ ಗಡಿಯೊಳಗೆ ಬರುವುದಿಲ್ಲ ಎಂಬ ಖಚಿತತೆಗೆಂದು ಹೋಟೆಲ್ ಮತ್ತಿತರ ಸ್ಥಳಗಳಲ್ಲಿ ಪ್ರತಿ ಕುಟುಂಬ ಅಥವಾ ಗೆಳೆಯರ ಗುಂಪು ಕುಳಿತುಕೊಳ್ಳಲು ಗೋಚರಿಸುವಂತೆ ಎಲ್ಲೆಗಳನ್ನು ನಿರ್ಮಿಸಿರುತ್ತಾರೆ ಈ ಗಡಿಗಳು ಸಣ್ಣವಾದರೂ ಅಲ್ಪವಾದರೂ ಉತ್ತಮವಾಗಿ ಅವುಗಳ ಕಾರ್ಯವನ್ನು ಯಶಸ್ವಿಗೊಳಿಸುತ್ತವೆ ಒಂದು ವೇಳೆ ನಮಗೆ ಅರಿವಿಲ್ಲದೆಯೇ ಅಥವಾ ಪೂರ್ಣ ಅರಿವಿನೊಂದಿಗೆ ನಮ್ಮನಮ್ಮ ಎಲ್ಲೆಯನ್ನು ಇತರರೊಂದಿಗೆ ದೃಢಪಡಿಸುತ್ತಿರುತ್ತೇವೆ ಮತ್ತು ನಮ್ಮ ಎಲ್ಲೆಯೊಳಗೆ ಪ್ರವೇಶಿಸಬಾರದು ಎಂದು ಕಿನೆಸಿಕ್ಸ್ ನ ಮೂಲಕ ತಿಳಿಸುತ್ತೇವೆ ಇಷ್ಟೇ ಅಲ್ಲದೆ ಕುಳಿತುಕೊಳ್ಳುವ ಸ್ಥಳದ ಎಲೆಯನ್ನಷ್ಟೆ ಅಲ್ಲದೆ ಗೋಡೆಯ ಮೇಲೂ ಕೂಡ ಅಲಂಕಾರಿಕ ವಸ್ತುಗಳನ್ನು ಹಾಕುವ ಮೂಲಕ ಅಷ್ಟು ಸ್ಥಳ ತಮಗೆ ಸೇರಿದುದು ಎಂದು ಸ್ಪಷ್ಟಪಡಿಸುತ್ತಾರೆ ಅಲಂಕಾರಿಕ ವಸ್ತುಗಳನ್ನು ಇಷ್ಟು ಸ್ಥಳದ ಗಡಿಯನ್ನು ನಿರ್ಧರಿಸುವ ವಿಷಯದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ವಿವರವಾಗಿ ಚರ್ಚಿಸೋಣ ಈಗ ಈ ವಿಡಿಯೋ ನೋಡಿದಾಗ ನಮಗೆ ಅವನ ಮುಖಚರ್ಯೆ ಯು ಏನು ಹೇಳುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ ಅಪರಿಚಿತರು ಪ್ರಯಾಣಿಸುವಾಗ ಪಕ್ಕದವರ ಹೆಗಲಮೇಲೆ ಮಲಗುವುದನ್ನು ಒಪ್ಪಿಕೊಳ್ಳಬಹುದು ಆದರೆ ನ್ಯೂಯಾರ್ಕ್ನಲ್ಲಿ ಇದು ಬೇರೆಯದೇ ಒಂದು ರೀತಿಯ ಕಥೆ ಫ್ರಾನ್ಸ್ ದೇಶವು ಇತರ ದೇಶಗಳಿಗೆ ಹೋಲಿಸಿಕೊಂಡರೆ ಕೊಂಚ ಹೆಚ್ಚಿನ ಜನರಿರುವ ದೇಶ ಜರ್ಮನ್ನರು ತಮ್ಮ ವಯಕ್ತಿಕ ಸ್ಥಳವನ್ನು ಕುರಿತು ಬಹಳ ಕಟ್ಟುನಿಟ್ಟು ಅಮೇರಿಕಾದಲ್ಲಿ ಇನ್ನೊಬ್ಬರ ಮನೆಯೊಳಗೆ ಇರುವುದನ್ನು ಸಾಮಾನ್ಯವಾಗಿ ಪರಸ್ಥಳದ ಅತಿಕ್ರಮ ಪ್ರವೇಶ ಎಂದು ಭಾವಿಸುವುದಿಲ್ಲ ಜರ್ಮನ್ನರು ಇಂತಹ ನಡವಳಿಕೆಗಳಿಗೆ ಗಾಬರಿಯಾಗುತ್ತಾರೆ ಬಾಗಿಲನ್ನು ತೆರೆದೇ ಇದ್ದರೆ ಜರ್ಮನ್ನರು ಅಪರಿಚಿತರು ಅಥವಾ ಕಳ್ಳಕಾಕರು ಬರುತ್ತಾರೆ ಎಂದುಕೊಳ್ಳುತ್ತಾರೆ ಆದರೆ ಅಮೆರಿಕನ್ನರು ಬಾಗಿಲನ್ನು ಮುಚ್ಚಿದರೆ ಬಹಿಷ್ಕೃತರಾದೆವು ಎಂದು ತಿಳಿಯುತ್ತಾರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಕೂಡ ಪರಸ್ಪರ ಭಿನ್ನತೆಗಳಿವೆ ಹೀಗಿರುವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಅಮೆರಿಕಕ್ಕೂ ಅಷ್ಟೊಂದು ಭಿನ್ನತೆ ಇರುವುದರಲ್ಲಿ ಆಶ್ಚರ್ಯವೇನು ಇಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಸ್ಥಳಗಳು ಅತಿ ಹೆಚ್ಚು ಜನಸಂದಣಿಯಿಂದ ಕೂಡಿರುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ದೈಹಿಕ ಸಂಪರ್ಕವೂ ಸರ್ವೇಸಾಮಾನ್ಯವಾದ ಅಂಶವೆಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕಾಣುತ್ತೇವೆ ಅಮೆರಿಕದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ತಮ್ಮ ಖಾಸಗಿ ಸ್ಥಳವೆಂದು ಅದನ್ನು ಕಾಪಾಡಿಕೊಳ್ಳಲು ಇತರರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ ಆದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಸ್ಥಳಗಳು ಸಂಪೂರ್ಣವಾಗಿ ಸಾರ್ವಜನಿಕವೇ ಮತ್ತು ಆ ವ್ಯಕ್ತಿಯು ವೈಯಕ್ತಿಕ ವಲಯದ ಹಕ್ಕನ್ನು ಪಡೆಯಲು ಸಾಧ್ಯವಿಲ್ಲ ನಮ್ಮ ಆಂಗಿಕ ಭಾಷೆಯ ಇತರ ಅಂಶಗಳನ್ನು ನಾವು ಸುಪ್ತ ಮನಸ್ಸು ಹೇಗೆ ನಿಯಂತ್ರಿಸುವುದು ಅದೇ ರೀತಿ ನಮ್ಮ ವೃತ್ತಿಪರ ಜೀವನದ ಬಹುತೇಕ ಪ್ರತಿಕ್ರಿಯೆಗಳನ್ನು ಕೂಡ ನಮ್ಮ ಸುಪ್ತ ಮನಸ್ಸು ನಿಯಂತ್ರಿಸುತ್ತದೆ ಅದರಲ್ಲಿಯೂ ಸಂಕೋಚ ಸ್ವಭಾವವುಳ್ಳವರು ಇತರರೊಂದಿಗೆ ಬೆರೆಯುವಾಗ ಹೆಚ್ಚಿನ ಅಂತರವನ್ನು ಪಾಲಿಸುತ್ತಾರೆ ಆದರೆ ಬಹಿರ್ಮುಖಿ ಯಾದವರು ಕಡಿಮೆ ಅಂತರವನ್ನು ಹೊಂದಿ ಒಡನಾಟ ನಡೆಸುತ್ತಾರೆ ಆದರೆ ಹೆಚ್ಚಿನ ಅಂತರವನ್ನು ಹೊಂದಿರುವವರನ್ನು ನಕಾರಾತ್ಮಕವಾದ ಧೋರಣೆಯುಳ್ಳ ವರು ವಿಶ್ಲೇಶಿಸಬಾರದು ಇಬ್ಬರು ವ್ಯಕ್ತಿಗಳ ನಡುವಣ ಅಂತರವು ಪರಸ್ಪರ ಸಂಬಂಧ ಮತ್ತು ಅಧಿಕಾರಗಳನ್ನು ಸ್ಪಷ್ಟಪಡಿಸುತ್ತವೆ ಇದನ್ನು ನಾವು ಎಲ್ಲರೊಂದಿಗೂ ಪಾಲಿಸುತ್ತೇವೆ ಯಾವುದೇ ಸಂಸ್ಕೃತಿಯ ಆದರೂ ಕೂಡ ನಮ್ಮ ವೈಯಕ್ತಿಕ ಸ್ಥಳದ ಪರಿಧಿ ಅಥವಾ ಅಂತರ ಬಹಳ ಪವಿತ್ರವಾದದ್ದು ಇದು ಯಾರು ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಾರೆ ಅವರಿಂದ ಅತಿಕ್ರಮ ಪ್ರವೇಶಕ್ಕೆ ಒಳಪಡುತ್ತದೆ ಪೀಡಿಸುವರು ನಮಗೆ ಬೆದರಿಕೆ ಹಾಕುವಾಗಲೂ ಕೂಡ ನಮ್ಮ ವೈಯಕ್ತಿಕ ವಲಯಕ್ಕೆ ಅತಿಕ್ರಮ ಪ್ರವೇಶ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಕಾನೂನನ್ನು ಜಾರಿಗೊಳಿಸುವ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ತಮ್ಮ ಕರ್ತವ್ಯದಲ್ಲಿ ತೊಡಗಿರುವಾಗ ವಲಯದ ಅತಿಕ್ರಮ ಪ್ರವೇಶ ಆಸ್ಪದವಾಗುತ್ತದೆ ಅದೇ ರೀತಿ ಸೇಲ್ಸ್ ಮ್ಯಾನ್ ಕೂಡ ಪ್ರತಿಸಲವೂ ಅಲ್ಲದಿದ್ದರೂ ಯಾವಾಗಲಾದರೂ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುವ ಸಲುವಾಗಿ ನಮ್ಮ ವಯಕ್ತಿಕ ವಲಯವನ್ನು ಪ್ರವೇಶಿಸುವಂತೆ ನಡೆದುಕೊಳ್ಳುತ್ತಾರೆ ಇಂತಹ ನಡವಳಿಕೆಯನ್ನು ಕಿನೆಸಿಕ್ಸ್ ನ ಬಗ್ಗೆ ಚರ್ಚಿಸುವಾಗ ವಿವರವಾಗಿ ತಿಳಿಯೋಣ ಇಂದು ನಾವು ಪ್ರಾಕ್ಸಿಮಿಕ್ಸ್ ನಾ ನಾಲ್ಕು ಮೂಲಭೂತ ವಲಯಗಳನ್ನು ಚರ್ಚಿಸಿದ್ದೇವೆ ಪ್ರಾಕ್ಸಿಮಿಕ್ಸ್ ನ ಪ್ರತಿ ವಲಯದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಂಡಿದ್ದೇವೆ ಮುಂದಿನ ನಮ್ಮ ತರಗತಿಯಲ್ಲಿ ವಿವಿಧ ರೀತಿಯ ಸಂಸ್ಕೃತಿ ಉದಾಹರಣೆಗೆ ಹೆಚ್ಚು ದೇಹ ಸಂಪರ್ಕವಿರುವ ಮತ್ತು ಕಡಿಮೆ ದೇಹ ಸಂಪರ್ಕವಿರುವ ಸಂಸ್ಕೃತಿಗಳು ಮತ್ತು ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಅಂಶಗಳನ್ನು ಚರ್ಚಿಸೋಣ